ಈ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಈ ನಿರ್ದಿಷ್ಟ ಕೋರ್ಸ್ ನ ಎರಡನೇ ಕೊನೆಯ ಉಪನ್ಯಾಸದಲ್ಲಿ ಇದೆ ಮತ್ತು ನಾವು IC ಗಳಿಂದ MOSFET ಗಳವರೆಗೆ ಎಲ್ಲವನ್ನೂ ನೋಡಿದ್ದೇವೆ ಮತ್ತು ನಂತರ ಆಪ್ ಆಂಪ್ಸ್ ಮತ್ತು ಅವುಗಳ ಅಪ್ಲಿಕೇಶನ್ ಅನ್ನು ನೋಡಿದ್ದೇವೆ ನಿಮಗೆ ಡೇಟಾ ಶೀಟ್ ನೀಡಿದಾಗ ನೀವು ಡೇಟಾ ಶೀಟ್ ಅನ್ನು ತೆರೆಯಬಹುದು ಮತ್ತು ಡೇಟಾ ಶೀಟ್ ನಲ್ಲಿ ನೀಡಲಾದ ನಿಯತಾಂಕಗಳು ಯಾವುವು ಎಂಬುದನ್ನು ನೀವು ನೋಡಬಹುದೇ ಮತ್ತು ನಿಯತಾಂಕಗಳು ಯಾವುವು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದೇ ಎಂಬುದು ಇದರ ಉದ್ದೇಶವಾಗಿದೆ ಆದ್ದರಿಂದ ನಾವು ಡೇಟಾ ಶೀಟ್ ನ್ನು ಹೇಗೆ ವಿಶ್ಲೇಶಿಸುತ್ತೇವೆ ಎಂದು ನೋಡೋಣ ನೀಡಲಾದ ನಿಯತಾಂಕಗಳು ಯಾವುವು ಮತ್ತು ಆ ನಿಯತಾಂಕಗಳನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆಯೇ ಕೆಲವು ಸಮೀಕರಣಗಳನ್ನು ನಾವು ಪರಿಹರಿಸಬಹುದೇ ಎಂದು ಆ ನಿರ್ದಿಷ್ಟ ನಿಯತಾಂಕಗಳಿಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಪರಿಹರಿಸಬಹುದೇ ಎಂದು ನೋಡುವ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸಕ್ಕಾಗಿ ನಾವು IC 741ರ ಡೇಟಾ ಶೀಟ್ ಅನ್ನು ನೋಡುತ್ತೇವೆ ಇದು ಫೇರ್ ಚೈಲ್ಡ್ ನಿಂದ ಬಂದಿದೆ ಮತ್ತು ನಂತರ ನಾವು ಪ್ರಸ್ತುತಿ ಸ್ಲೈಡ್ ನಲ್ಲಿ ಕೆಲವು ನಿಯತಾಂಕಗಳನ್ನು ಸರಿಯಾಗಿ ನೋಡುತ್ತೇವೆ ಪರದೆಯನ್ನು ನೋಡಿದರೆ ಪರದೆಯು LM 741 ನ ಡೇಟಾ ಶೀಟ್ ಅನ್ನು ತೋರಿಸುತ್ತದೆ ಇದನ್ನು ಸಿಂಗಲ್ ಆಪ್ ಆಂಪ್ ಅಥವಾ ಸಿಂಗಲ್ ಆಪರೇಷನ್ ಆಂಪ್ಲಿಫೈಯರ್single operational amplifier ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ರಕ್ಷಣೆ ಅತ್ಯುತ್ತಮ ತಾಪಮಾನ ಸ್ಥಿರತೆ ಆಂತರಿಕ ಆವರ್ತನ ಪರಿಹಾರ ಹೆಚ್ಚಿನ ಇನ್ ಪುಟ್ ವೋಲ್ಟೇಜ್ ಶ್ರೇಣಿ ಮತ್ತು ಆಫ್ ಸೆಟ್ ನ ಶೂನ್ಯ ಇವು ಈ ನಿರ್ದಿಷ್ಟ I C ಯ ವೈಶಿಷ್ಟ್ಯಗಳಾಗಿವೆ ಈಗ ವಿವರಣೆಯನ್ನು ನೋಡಿದರೆ LM 741 ಸರಣಿಗಳು ಸಾಮಾನ್ಯ ಉದ್ದೇಶದ ಆಪ್ ಆಂಪ್ ಆಗಿದೆ ಮತ್ತು ಇದು ವ್ಯಾಪಕ ಶ್ರೇಣಿಯ ಉಪಯೋಗಗಳನ್ನು ಹೊಂದಿದೆ ಅನಲಾಗ್ ಅಪ್ಲಿಕೇಶನ್ ಗಳು ಹೆಚ್ಚಿನ ಗೈನ್ ಮತ್ತು ವ್ಯಾಪಕ ಶ್ರೇಣಿಯ ಆಪರೇಟಿಂಗ್ ವೋಲ್ಟೇಜ್ ಸಮಗ್ರ ಕಾರ್ಯನಿರ್ವಹಣೆ ಅಥವಾ ಸಾಮಾನ್ಯ ಪ್ರತಿಕ್ರಿಯೆ ಅಪ್ಲಿಕೇಶನ್ ಆಗಿ ಉತ್ತಮ ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ ಆದ್ದರಿಂದ ಈ ಎಲ್ಲಾ ಮಾನದಂಡಗಳು ಆ ಡೇಟಾ ಶೀಟ್ ನಲ್ಲಿವೆ ಆದರೆ ಎಲ್ಲಾ ನಿಯತಾಂಕಗಳಲ್ಲ ಇದು ಡೇಟಾ ಶೀಟ್ ನ ಮೊದಲ ಸ್ಲೈಡ್ ಆಗಿದೆ ವಾಸ್ತವವಾಗಿ 2 IC ಗಳಿವೆ ಒಂದು ಲೈನ್ ಪ್ಯಾಕೇಜ್ DIP ಯಲ್ಲಿ ಡ್ಯುಯಲ್ ಆಗಿದೆ ಮತ್ತೊಂದು SOP 8 ಪಿನ್ ಆಗಿದೆ ಏಕೆಂದರೆ ಇಲ್ಲಿಯವರೆಗೆ ನಾವು ಕಲಿಯುತ್ತಿರುವ ಆಪ್ ಆಂಪ್ 8 ಪಿನ್ ಅನ್ನು ಹೊಂದಿದೆ ಮುಂದಿನ ಸ್ಲೈಡ್ ನಲ್ಲಿ ನಾವು ನಮ್ಮ ಹಿಂದಿನ ತರಗತಿಗಳಲ್ಲಿ ಕಲಿತಂತೆ IC ಯ ಆಂತರಿಕ ಬ್ಲಾಕ್ ರೇಖಾಚಿತ್ರವನ್ನು ನೋಡಬಹುದು 2 ಇನ್ವರ್ಟಿಂಗ್ 3 ನೋನ್ ಇನ್ವರ್ಟಿಂಗ್ 6 ಔಟ್ ಪುಟ್ 7 ವಿಸಿಸಿVcc 4 Vee ಅಥವಾ Vcc 1 ರಿಂದ 5 ರ ನಡುವೆ ಶೂನ್ಯವನ್ನು ಹೊಂದಿಸಬಹುದು ಮತ್ತು 8 ಸಂಪರ್ಕಹೊಂದಿಲ್ಲ ಆದ್ದರಿಂದ ಇದು ನಮ್ಮ IC ಇದು ಆಂತರಿಕ ಬ್ಲಾಕ್ ರೇಖಾಚಿತ್ರವಾಗಿದೆ ಇನ್ನೂ ಮುಂದುವರಿದರೆ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ನೋಡಬಹುದು ಅಲ್ಲಿ ನೀವು ಆಫ್ ಸೆಟ್ ಮತ್ತು ಶೂನ್ಯ ವನ್ನು ನೋಡಬಹುದು ಮತ್ತು ಇನ್ವರ್ಟಿಂಗ್ ನೋನ್ ಇನ್ವರ್ಟಿಂಗ್ ಎಲ್ಲಿದೆ ಔಟ್ ಪುಟ್ ಅನ್ನು ಹೇಗೆ ತೆಗೆದುಕೊಳ್ಳಲಾಗುತ್ತದೆ ಎಂದು ನೋಡಬಹುದು ಮತ್ತು ಆಪ್ ಅಂಪ್ ನ್ನು ಅರ್ಥಮಾಡಿಕೊಳ್ಳಲು ಇನ್ ಪುಟ್ ನಿಂದ ಔಟ್ ಪುಟ್ ಗೆ 4 ವಿಭಿನ್ನ ಬ್ಲಾಕ್ ಗಳನ್ನು ಹೊಂದಿದೆ ಈಗ ನಾವು ಅದರ ಬಗ್ಗೆ ಚಿಂತಿಸುವುದಿಲ್ಲ ಏಕೆಂದರೆ ಅದು ನೀವು ಅರ್ಥಮಾಡಿಕೊಳ್ಳಬಹುದಾದ ಮತ್ತು ಸರ್ಕ್ಯೂಟ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದನ್ನು ಕಲಿಯಬಹುದು ಆಪರೇಷನಲ್ ಆಂಪ್ಲಿಫೈಯರ್ ನ ಈ ನಿರ್ದಿಷ್ಟ ಆಂತರಿಕ ಸರ್ಕ್ಯೂಟ್ ಅನ್ನು ಹೇಗೆ ವಿನ್ಯಾಸಗೊಳಿಸುತ್ತೀರಿ ಎನ್ನುವ ಬಗ್ಗೆ ನಿರ್ದಿಷ್ಟ ಕೋರ್ಸ್ ಗಳಲ್ಲಿ ಇಲ್ಲ ಆದರೆ ಆಸಕ್ತಿ ಹೊಂದಿರುವವರು ಕ್ಯಾಡೆನ್ಸ್ ಕಲಿಯಬಹುದು ಈ ಸರ್ಕ್ಯೂಟ್ ರೇಖಾಚಿತ್ರಗಳನ್ನು ಅಥವಾ ಆಂಪ್ಲಿಫೈಯರ್ ಗಳ ಆಂತರಿಕ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಲು ಮತ್ತು ಇನ್ನೂ ಹೆಚ್ಚಿನದನ್ನು ವಿನ್ಯಾಸಗೊಳಿಸಲು ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ನಾವು 25 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಸಂಪೂರ್ಣ ಗರಿಷ್ಠ ರೇಟಿಂಗ್ ಗಳನ್ನು ನೋಡಿದಾಗ ನಾವು ಪೂರೈಕೆ ವೋಲ್ಟೇಜ್ Vcc ಡಿಫರೆನ್ಷಿಯಲ್ ಇನ್ ಪುಟ್ ವೋಲ್ಟೇಜ್ ಇನ್ ಪುಟ್ ವೋಲ್ಟೇಜ್ ಅಥವಾ ಔಟ್ ಪುಟ್ ಶಾರ್ಟ್ ಸರ್ಕ್ಯೂಟ್ ಅವಧಿ ವಿದ್ಯುತ್ ವಿಸರ್ಜನಾpower dissipation ತಾಪಮಾನ ಶ್ರೇಣಿ ಮತ್ತು ನಂತರ ಕಡಿಮೆ ತಾಪಮಾನ ಶ್ರೇಣಿಯನ್ನು ನೋಡುತ್ತೇವೆ ಆದ್ದರಿಂದ ನಾವು ಈ ನಿಯತಾಂಕಗಳನ್ನು ಸಂಪೂರ್ಣ ಗರಿಷ್ಠ ರೇಟಿಂಗ್ ಗಳಾಗಿ ನೋಡುತ್ತೇವೆ ನಂತರ ಎಲೆಕ್ಟ್ರಿಕಲ್ ಗುಣಲಕ್ಷಣಗಳನ್ನು ನೋಡುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಸ್ಲೈಡ್ ನಲ್ಲಿ ನೋಡುತ್ತಿರುವ ವಿಷಯಗಳು ಈ ನಿರ್ದಿಷ್ಟ ನಿಯತಾಂಕಗಳನ್ನು ಬಳಸಿಕೊಂಡು ನಿಜವಾಗಿಯೂ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ಸಹ ನಾವು ನೋಡುತ್ತೇವೆ ಆದ್ದರಿಂದ ಈಗ ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಪ್ಯಾರಾಮೀಟರ್ ಅನ್ನು ಹೊಂದಿದ್ದೇವೆ ಅಂದರೆ ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಹೊಂದಾಣಿಕೆ ಶ್ರೇಣಿ ಇನ್ ಪುಟ್ ಆಫ್ ಸೆಟ್ ಕರೆಂಟ್ ಇನ್ ಪುಟ್ ಬಯಾಸ್ ಕರೆಂಟ್ ಅನ್ನು ಹೊಂದಿರುವುದನ್ನು ನೋಡಿದ್ದೇವೆ ಇದನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಸಹ ನೋಡಿದ್ದೇವೆ ನಂತರ ಇನ್ ಪುಟ್ ಪ್ರತಿರೋಧವಿದೆ ಇನ್ ಪುಟ್ ವೋಲ್ಟೇಜ್ ಶ್ರೇಣಿ ದೊಡ್ಡ ಸಿಗ್ನಲ್ ವೋಲ್ಟೇಜ್ ಗೈನ್ ಔಟ್ ಪುಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಔಟ್ ಪುಟ್ ವೋಲ್ಟೇಜ್ ಸ್ವಿಂಗ್ ಅನೇಕ ನಿಯತಾಂಕಗಳು ಇವೆ ನಂತರ ಸಾಮಾನ್ಯ ಮೋಡ್ ನಿರಾಕರಣೆ ಅನುಪಾತವನ್ನು ತಕ್ಷಣ ನೆನಪಿಸಿಕೊಳ್ಳುತ್ತೀರಿ ಏಕೆಂದರೆ ನಾವು ಈಗಾಗಲೇ ಸಾಮಾನ್ಯ ಮೋಡ್ ತಿರಸ್ಕಾರ ಅನುಪಾತವನ್ನು ಚರ್ಚಿಸಿದ್ದೇವೆ ಇದು ಪವರ್ ಸಪ್ಲೈ ರಿಜೆಕ್ಷನ್ ಅನುಪಾತ ಎಂದು ಕರೆಯಲ್ಪಡುವ ಮತ್ತೊಂದು ನಂತರ ಬ್ಯಾಂಡ್ ವಿಡ್ತ್ ಸ್ಲಿವ್ ರೇಟ್ ಪೂರೈಕೆ ವಿದ್ಯುತ್ ಕರೆಂಟ್ ಶಕ್ತಿಯ ಬಳಕೆ ಆಗಿದೆ ಆದ್ದರಿಂದ ಅದು ನಿಮಗೆ ಇದ್ದಕ್ಕಿದ್ದಂತೆ ನಿಮಗೆ ತಿಳಿದಿಲ್ಲದ ವಿಷಯವಾಗಿರಬಾರದು ಸಾಮಾನ್ಯ ಮೋಡ್ ತಿರಸ್ಕಾರ ಅನುಪಾತವನ್ನು ದಶಮಾಂಶಗಳಲ್ಲಿ ನೀಡಲಾಗಿದೆ ಎಂದು ನಾವು ನೋಡಿದ್ದೇವೆ ಬ್ಯಾಂಡ್ವಿಡ್ತ್ ಅನ್ನು ಮೆಗಾಹರ್ಟ್ಜ್ ನಲ್ಲಿ ನೀಡಲಾಗಿದೆ ಎಂದು ನಾವು ನೋಡಿದ್ದೇವೆ ಪ್ರತಿ ಮೈಕ್ರೋಸೆಕೆಂಡ್ ವಿದ್ಯುತ್ ಬಳಕೆಗೆ ಸಾಮಾನ್ಯವಾಗಿ ಮಿಲಿವೋಲ್ಟ್ ಗಳಲ್ಲಿ ವೋಲ್ಟ್ ಗಳಂತೆ ಸ್ಲಿವ್ ದರವನ್ನು ನೀಡಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಮಗೆ ಈ ವಿಷಯಗಳು ತಿಳಿದವೆ ಇನ್ನೂ ಮುಂವರಿದು ನಾವು ವಿಶಿಷ್ಟ ಕಾರ್ಯಕ್ಷಮತೆಯನ್ನು ನೋಡಬಹುದು ಅಂದರೆ ಔಟ್ ಪುಟ್ ಪ್ರತಿರೋಧ ಎದುರು ಆವರ್ತನವನ್ನು ನೋಡಿದರೆ ಆಗ ನಾವು ಇನ್ ಪುಟ್ ಪ್ರತಿರೋಧ ಮತ್ತು ಇನ್ ಪುಟ್ ಕೆಪಾಸಿಟನ್ಸ್ ಮತ್ತು ಆವರ್ತನವನ್ನು ನೋಡುತ್ತೇವೆ ನಾವು ಇನ್ಪುಟ್ ಬಯಾಸ್ ಕರೆಂಟ್ ವರ್ಸಸ್ ಆಂಬಿಯೆಂಟ್ ಕರೆಂಟ್ ತಾಪಮಾನವನ್ನು ನೋಡುತ್ತೇವೆ ನಾವು ವಿದ್ಯುತ್ ಶಕ್ತಿಯ ಬಳಕೆ ಮತ್ತು ಪರಿಸರದ ತಾಪಮಾನವನ್ನು ನೋಡುತ್ತೇವೆ ಇದು ಆಪ್ ಆಂಪ್ ನ ಕಾರ್ಯಕ್ಷಮತೆಯ ನಿಯತಾಂಕವಾಗಿದೆ ಈ ಪ್ಲಾಟ್ ಗಳನ್ನು ಮೈನಸ್ 20 ರಿಂದ 60 ರವರೆಗೆ ತಾಪಮಾನದೊಂದಿಗೆ ಇನ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗುತ್ತದೆ ಎಂದು ಅರ್ಥಮಾಡಿಕೊಳ್ಳುತ್ತೇವೆ ಇನ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗುತ್ತದೆ ತಾಪಮಾನಕ್ಕೆ ಸಂಬಂಧಿಸಿದಂತೆ ಇನ್ ಪುಟ್ ಆಫ್ ಸೆಟ್ ಕರೆಂಟ್ ಮತ್ತು ಇನ್ ಪುಟ್ ಬಯಾಸ್ ಕರೆಂಟ್ ಹೇಗೆ ಬದಲಾಗುತ್ತದೆ ಆವರ್ತನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಔಟ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗಲಿದೆ ನಿಮ್ಮ ಆವರ್ತನಕ್ಕೆ ಸಂಬಂಧಿಸಿದಂತೆ ಇನ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗುತ್ತದೆ ಆದ್ದರಿಂದ ಇವು ಗ್ರಾಫ್ ಗಳು ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಮತ್ತು ಆಂಬಿಯೆಂಟ್ ತಾಪಮಾನ ಎಂದು ಕರೆಯಲ್ಪಡುವ ಮತ್ತೊಂದು ಪ್ಲಾಟ್ ಗಳಿವೆ ಇನ್ ಪುಟ್ ಆಫ್ ಸೆಟ್ ಕರೆಂಟ್ ಹೇಗೆ ಆಂಬಿಯೆಂಟ್ ತಾಪಮಾನದೊಂದಿಗೆ ಇನ್ ಪುಟ್ ಕರೆಂಟ್ ಬದಲಾವಣೆಗಳನ್ನು ಹೇಗೆ ಆಫ್ ಸೆಟ್ ಮಾಡುತ್ತದೆ ಪರಿಸರದ ತಾಪಮಾನದೊಂದಿಗೆ ಇನ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗುತ್ತದೆ ಎಂಬುದು ತಿಳಿದಿದೆ ನಂತರ ನಾವು DC ನಿಯತಾಂಕಗಳು ಮತ್ತು ಪರಿಸರದ ತಾಪಮಾನದ ವಿರುದ್ಧ ಸಾಮಾನ್ಯಗೊಳಿಸಿದ್ದೇವೆ ಉದಾಹರಣೆಗೆ ಇನ್ ಪುಟ್ ರೆಸಿಸ್ಟೆನ್ಸ್ ಪವರ್ ಸಪ್ಲೈ ಕರೆಂಟ್ ಔಟ್ ಪುಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್output short circuit current ನಂತರ ನಾವು ಟ್ಯಾಂಜಂಟ್ ರೆಸ್ಪಾನ್ಸ್ ಕರೆಂಟ್ ಫ್ರೀಕ್ವೆನ್ಸಿ ಗುಣಲಕ್ಷಣಗಳನ್ನು ಆಂಬಿಯೆಂಟ್ ತಾಪಮಾನದ ವಿರುದ್ಧ ಹೊಂದಿದ್ದೇವೆ ಟ್ಯಾಂಜೆಂಟ್ ಸ್ಲಿವ್ ರೇಟ್ ಕ್ಲೋಸ್ ಲೂಪ್ ಬ್ಯಾಂಡ್ವಿಡ್ತ್ ನಂತರ ನಾವು ಔಟ್ ಪುಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮತ್ತು ಆಂಬಿಯೆಂಟ್ ತಾಪಮಾನವನ್ನು ಸಹ ಹೊಂದಿದ್ದೇವೆ ಪೂರೈಕೆ ವೋಲ್ಟೇಜ್supply voltage ಗಾಗಿ ಆವರ್ತನ ಗುಣಲಕ್ಷಣಗಳಿಗೆ ಸ್ಲಿವ್ ರೇಟ್ ಸ್ಪರ್ಶಕ ಪ್ರತಿಕ್ರಿಯೆ ಇದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಬಹಳಷ್ಟು ಗ್ರಾಫ್ ಗಳು ಇವೆ ಅವು ಗಳ ಸ್ಪರ್ಶಾತ್ಮಕ ಪ್ರತಿಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕು ನಾವು ಇಲ್ಲಿ ಸಾಮಾನ್ಯ ಮೋಡ್ ತಿರಸ್ಕಾರ ಅನುಪಾತ ಮತ್ತು ಆವರ್ತನವನ್ನು ನೋಡಬಹುದು ಆದ್ದರಿಂದ ಈ ನಿರ್ದಿಷ್ಟ ನಿಯತಾಂಕಗಳನ್ನು ಹೊರತುಪಡಿಸಿ ನಾವು ಅರ್ಥಮಾಡಿಕೊಳ್ಳುವುದು ಪ್ಯಾಕೇಜಿಂಗ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಯಾಂತ್ರಿಕ ಆಯಾಮಗಳು ಎಂದು ಕರೆಯಲಾಗುವ ಇತರ ನಿಯತಾಂಕಗಳಿವೆ ಉದಾಹರಣೆಗೆ 8 ಪಿನ್ ಡ್ಯುಯಲ್ ಇನ್ ಲೈನ್ ಪ್ಯಾಕೇಜ್ ಆಗಿದ್ದರೆ ಈ ಪಿನ್ ನ ಈ ಗಾತ್ರ ಎಷ್ಟು ಈ IC ಚಿಪ್ ಗಾತ್ರ ಎಷ್ಟು ಪ್ರತಿಯೊಂದನ್ನು ಡೇಟಾ ಶೀಟ್ ನಲ್ಲಿ ನೀಡಲಾಗಿದೆ ಪ್ರತಿ ಪಿನ್ ನ 2 ಪಿನ್ ಗಳ ಗಾತ್ರದ ನಡುವೆ ಈ ಅಂತರವನ್ನು ನೀವು ನೋಡುತ್ತೀರಿ ನಾವು ಇನ್ನೂ ಮುಂದೆ ಹೋದರೆ SOP ಗೆ ಎಲ್ಲವನ್ನೂ ನೀಡಲಾಗಿದೆ ಆದ್ದರಿಂದ ಮಾಹಿತಿಯನ್ನು ಸರಿಯಾಗಿ ಆರ್ಡರ್ ಮಾಡುವುದು ಆದ್ದರಿಂದ 0 ಯಿಂದ 70 ರವರೆಗೆ ತಾಪಮಾನವನ್ನು ಬಳಸಲು ಬಯಸಿದರೆ LM 741 8 ಪಿನ್ DIP ಅಥವಾ 8 ಪಿನ್ SOP ಯನ್ನು ಉಪಯೋಗಿಸಬಹುದು ಆದರೆ 40 ರಿಂದ 85 ಡಿಗ್ರಿ ಆದರೆ 8 ಪಿನ್ DIP LM 741 ನ್ನು ತೆಗೆದುಕೊಳ್ಳಬೇಕು ಇದು ಆರ್ಡರ್ ಮಾಡುವ ಮಾಹಿತಿಯಾಗಿದೆ ನೀವು IC ಯನ್ನು ಆರ್ಡರ್ ಮಾಡವಾಗ ಯಾವ ನಿಯತಾಂಕಗಳನ್ನು ಬಳಸುವುದು ಎಂದು ಡೇಟಾ ಶೀಟ್ ಅನ್ನು ನೋಡಿದಾಗ ತಿಳಿದಿರಬೇಕು ನಂತರ ಯಾವ IC ಯನ್ನು ಆರ್ಡರ್ ಮಾಡಬೇಕು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಆಪರೇಟರ್ ತಾಪಮಾನ ದ ದೃಷ್ಟಿಕೋನದಿಂದ ನೋಡಬಹುದಾದಂತೆ ಆರ್ಡರ್ ಮಾಡುವ ಮಾಹಿತಿಯನ್ನು ಸಹ ನೀಡಲಾಗುತ್ತದೆ ಆದರೇ ಇಲ್ಲಿ ಇತರ ನಿಯತಾಂಕಗಳಿವೆ ನಾವು ಈ ಹಿಂದೆ ಚರ್ಚಿಸಿದಂತೆ ಯಾವುದು ಇನ್ ಪುಟ್ ಬಯಾಸ್ ಕರೆಂಟ್ ತಾಪಮಾನ ಪರಿಹಾರ ವಿದ್ಯುತ್ ಶಕ್ತಿ ಪೂರೈಕೆ ನಿರಾಕರಣೆ ಅನುಪಾತ ಸಾಮಾನ್ಯ ಮೋಡ್ ತಿರಸ್ಕಾರ ಅನುಪಾತ ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ CMRR ಕಾಮನ್ ಮೋಡ್ ತಿರಸ್ಕಾರ ಅನುಪಾತ ನಂತರ ಈಗ ಆಪರೇಟಿಂಗ್ ಫ್ರೀಕ್ವೆನ್ಸಿ ಎಂದರೇನು ಇನ್ ಪುಟ್ ಪ್ರತಿರೋಧವು ಹೇಗೆ ಬದಲಾಗುತ್ತದೆ ಪರಿಸರದ ತಾಪಮಾನಕ್ಕೆ ಸಂಬಂಧಿಸಿದಂತೆ ಔಟ್ ಪುಟ್ ಪ್ರತಿರೋಧವು ಹೇಗೆ ವರ್ತಿಸುತ್ತದೆ ನೀವು IC ಯನ್ನು ನೋಡುವಾಗ ಇವುಗಳು ಹೇಗೆ ವರ್ತಿಸುತ್ತವೆ ಎನ್ನುವ ವಿಷಯ ನಿಮಗೆ ಅರ್ಥವಾಗುತ್ತದೆ ಡೇಟಾ ಶೀಟ್ ಸಾಮಾನ್ಯವಾಗಿ ನಮಗೆ ಏನು ನೀಡುತ್ತದೆ ಎಂಬುದನ್ನು ನೋಡಿದ್ದೇವೆ ಇದು ಡೇಟಾ ಶೀಟ್ ನ ಅಂತ್ಯವಾಗಿದೆ ಏಕೆಂದರೆ ಡೇಟಾ ಶೀಟ್ ನಮಗೆ ಏನು ನೀಡುತ್ತದೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ವಿದ್ಯುತ್ ಗುಣಲಕ್ಷಣಗಳು ಸೇರಿದಂತೆ ಯಾಂತ್ರಿಕ ಆಯಾಮಗಳನ್ನು ಒಳಗೊಂಡಂತೆ ಈ ನಿರ್ದಿಷ್ಟ ನಿಯತಾಂಕಗಳು ಹಲವಾರು ಪ್ಲಾಟ್ ಗಳು ಇವೆ ಮತ್ತು ವಿದ್ಯುತ್ ಗುಣಲಕ್ಷಣಗಳನ್ನು ಒಳಗೊಂಡಂತೆ ನಾನು ಹೇಳಬಲ್ಲೆ ಸರ್ಕ್ಯೂಟ್ ನ ವಿನ್ಯಾಸಕ್ಕಾಗಿ ಪ್ರತಿಯೊಂದು ವಿಷಯವು ನಮಗೆ ಹೇಗೆ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಉದಾಹರಣೆಗೆ ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಅನ್ನು ನಾವು ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಅನ್ನು ಏಕೆ ಅರ್ಥಮಾಡಿಕೊಳ್ಳಬೇಕು ಇನ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಡ್ರಿಪ್ ಅನ್ನು ನಾವು ಏಕೆ ಅರ್ಥಮಾಡಿಕೊಳ್ಳಬೇಕು ಇನ್ ಪುಟ್ ಆಫ್ ಸೆಟ್ ಕರೆಂಟ್ ಅನ್ನು ನಾವು ಏಕೆ ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಿಯತಾಂಕಗಳು ಯಾವುವು ಮತ್ತು ನಾವು ಸರ್ಕ್ಯೂಟ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಅಥವಾ ಇದು ಸರ್ಕ್ಯೂಟ್ ನ ಒಟ್ಟಾರೆ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಇನ್ ಪುಟ್ ಬಯಾಸ್ ಕರೆಂಟ್ input bias currents ಆಂಪ್ಲಿಫೈಯರ್ ಕಾರ್ಯಾಚರಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ನಾವು ಕೆಲವು ನಿಯತಾಂಕಗಳನ್ನು ನೋಡುತ್ತೇವೆ ಮತ್ತು ಅವು ಕಾರ್ಯಾಚರಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಿವೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಮೊದಲನೆಯದು ಇನ್ ಪುಟ್ ಬಯಾಸ್ ಕರೆಂಟ್ Ib1 ಮತ್ತು Ib2 ಇನ್ ಪುಟ್ ಬಯಾಸ್ ಕರೆಂಟ್ ಎಂದರೇನು ಎಂಬುದನ್ನು ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ನಾವು ಮತ್ತೊಮ್ಮೆ ಆದರ್ಶ ಆಪ್ ಆಂಪ್ ನ ಇನ್ ಪುಟ್ ಇಂಪೆಡಾನ್ಸ್ ಅನಂತ ಎಂದು ನಮಗೆ ತಿಳಿದಿದೆ ನಂತರ ಆಪ್ ಆಂಪ್ ನ ಇನ್ ಪುಟ್ ನಲ್ಲಿ ಯಾವುದೇ ವಿದ್ಯುತ್ ಅಂತ್ಯವನ್ನು ನಮೂದಿಸಿಲ್ಲ ಆದರೆ ನೈಜ ಜಗತ್ತಿನಲ್ಲಿ ಕೆಲವು ವಿಷಯವು ಇನ್ ಪುಟ್ ಗಳನ್ನು ಪ್ರವೇಶಿಸುತ್ತದೆ ಪ್ರಾಯೋಗಿಕ ಆಪ್ ಆಂಪ್ಸ್ ನಲ್ಲಿ ಸ್ವಲ್ಪ ವಿದ್ಯುತ್ ಕರೆಂಟ್ ಹರಿವು ಇದೆ ಎಂದು ನೋಡುತ್ತೇವೆ ಇನ್ ಪುಟ್ ಪಿನ್ ಬಯಾಸ್ ಮತ್ತು ರೆಸಿಸ್ಟರ್ ನ ಲ್ಲಿ ಹರಿಯುವ ಈ ಪ್ರಮಾಣದ ವಿದ್ಯುತ್ ಕರೆಂಟ್ ಇನ್ ಪುಟ್ ಬಯಾಸ್ ವಿದ್ಯುತ್ ಕರೆಂಟ್ ಎಂದು ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ 741 ನಲ್ಲಿ 80 ನ್ಯಾನೋ ಆಂಪಿರ್ ಆಗಿದೆ ಈಗ ಕೆಲವು FET ಆಪ್ ಆಂಪ್ಸ್ನ ಇನ್ಪುಟ್ ಬಯಾಸ್ ವಿದ್ಯುತ್ 1 ಪಿಕೋ ಆಂಪಿಯೆರ್ ಗಿಂತ ಕೆಳಗಿದೆ ಆಪ್ ಆಂಪ್ ಡೇಟಾ ಶೀಟ್ ಅದನ್ನು ನಿರ್ದಿಷ್ಟಪಡಿಸುತ್ತದೆ ಇದು ಇನ್ಪುಟ್ ಬಯಾಸ್ ಕರೆಂಟ್ ಅನ್ನು Ib1 ನಾನ್ ಇನ್ವರ್ಟೆಡ್ ಟರ್ಮಿನಲ್ನಲ್ಲಿ ಮತ್ತು Ib2 ಇನ್ವರ್ಟಿಂಗ್ ಟರ್ಮಿನಲ್ನಲ್ಲಿ ಇನ್ಪುಟ್ ಬಯಾಸ್ ಕರೆಂಟ್ಗಳ ಸರಾಸರಿ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಡೇಟಾ ಶೀಟ್ Ib ಮೌಲ್ಯವನ್ನು ತೋರಿಸುತ್ತದೆ ಅದು Ib1Ib22 ಆಗಿದೆ ಆದ್ದರಿಂದ ಇದು ಇನ್ ಪುಟ್ ಬಯಾಸ್ ಕರೆಂಟ್ ಆಗಿದೆ ಈಗ ಒಪ್ ಅಂಪ್ ಮೇಲೆ ಬಯಾಸ್ ವಿದ್ಯುತ್ ಕರೆಂಟ್ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಇಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಇನ್ವರ್ಟಿಂಗ್ ಕಾನ್ಫಿಗರೇಶನ್ ಅನ್ನು ಪರಿಗಣಿಸೋಣ ಇಲ್ಲಿ ಇದನ್ನು R1 R2 ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಗೆ ಅನ್ವಯಿಸಿದರೆ ಈಗ K C L ಅನ್ನು ಅನ್ವಯಿಸಿದರೆ ಅದು ಕಿರ್ಚಾಫ್ ವಿದ್ಯುತ್ ಕಾನೂನು I1 ಯಾವುದಕ್ಕೂ ಸಮನಾಗಿಲ್ಲ ಆದರೆ I1I2Ib1 ವರ್ಚುವಲ್ ಗ್ರೌಂಡ್ ಅನ್ನು ಅನ್ವಯಿಸಿದರೆ V V ಅನ್ನು ಕಂಡುಕೊಳ್ಳುತ್ತೇವೆ ಏಕೆಂದರೆ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಆಗಿದೆ ಇನ್ವರ್ಟಿಂಗ್ ಟರ್ಮಿನಲ್ ನಲ್ಲಿರುವ ವೋಲ್ಟೇಜ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಯಾಕೆಂದರೆ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡ್ ಪೋಟೆನ್ಶಿಯಲ್ ನಲ್ಲಿದೆ ಆದುದರಿಂದ V V 0 ಆದ್ದರಿಂದ ಕಿರ್ಚಾಫ್ ವೋಲ್ಟೇಜ್ ಕಾನೂನು ಮತ್ತು ಓಮ್ ನ ಕಾನೂನಿನಿಂದ Ohm's law ನಾವು Ii ಅಥವಾ I1R1 ಎಂದು ಕಂಡುಕೊಳ್ಳುತ್ತೇವೆ ನೀವು ಇದನ್ನು ನೋಡಿದರೆ Vin ನ್ನು V ಆಗಿ ಪರಿಗಣಿಸಬೇಕು ಆದ್ದರಿಂದ ಫಲಿತಾಂಶಗಳು ನಿರೀಕ್ಷಿತ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಸಮೀಕರಣಕ್ಕೆ ಕಡಿಮೆಯಾಗುತ್ತವೆ ಮತ್ತು ಮೇಲಿನ ಸಮೀಕರಣದಲ್ಲಿ ಎರಡನೇ ಪದ Ib1 R2 ಆಫ್ ಸೆಟ್ ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು ಬಹಳ ಮುಖ್ಯ ಏಕೆಂದರೆ ಔಟ್ ಪುಟ್ 0 ಪಡೆಯಲು ನಾವು ಹೊಂದಿಸಿಕೊಳ್ಳಬೇಕಾದ ಈ ಹೆಚ್ಚಿನ ಪ್ರಮಾಣದ ವೋಲ್ಟೇಜ್ ಆಗಿದೆ ಆಂಪ್ಲಿಫೈಯರ್ ಅನ್ನು ಸಮತೋಲನಗೊಳಿಸಬೇಕಾದಾಗ ಗ್ರೌಂಡ್ ಔಟ್ ಪುಟ್ 0 ಗೆ ಸಮನಾಗಿರಬಾರದು ನಂತರ ಔಟ್ ಪುಟ್ ಅನ್ನು ಸರಿಹೊಂದಿಸಬೇಕು ಆದ್ದರಿಂದ ಇನ್ ಪುಟ್ ಅನ್ನು ಸಂಪರ್ಕಿಸದಿದ್ದರೆ Vin 0 ಆಗಿರುತ್ತದೆ ಮತ್ತು ಆದರ್ಶವಾಗಿ Vout 0 ಆಗಿರುತ್ತದೆ ಎಂದು ವಿಶ್ಲೇಷಿಸಬಹುದು ಆದರೆ ಇನ್ ಪುಟ್ ಬಯಾಸ್ ಕರೆಂಟ್ ದಿಂದಾಗಿ ಇನ್ ಪುಟ್ 0 ಗೂ ಔಟ್ ಪುಟ್ ವೋಲ್ಟೇಜ್ ಇದೆ ಈಗ ಎರಡೂ ಟರ್ಮಿನಲ್ ಗಳನ್ನು ಗ್ರೌಂಡ್ ಮಾಡಿದರೆ Vin ಕೂಡ V ಪ್ಲಸ್ ಗೆ ಸಂಬಂಧಿಸಿದಂತೆ ಔಟ್ ಪುಟ್ ವೋಲ್ಟೇಜ್ 0 ಆಗಿರುವುದಿಲ್ಲ ಆದರೆ ಇನ್ ಪುಟ್ ಬಯಾಸ್ ಕರೆಂಟ್ ನಿಂದಾಗಿ ಸ್ವಲ್ಪ ಪ್ರಮಾಣದ ವೋಲ್ಟೇಜ್ ಇರುತ್ತದೆ ನೀವು ಅದನ್ನು ಪಡೆದಿದ್ದೀರಿ ಇನ್ ಪುಟ್ ಬಯಾಸ್ ಕರೆಂಟ್ ನಿಂದ ವೋಲ್ಟೇಜ್ ಏಕೆ ಇದೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಆದರೆ 80 ನ್ಯಾನೋ ಆಂಪಿಯರ್ ಇದು ಯಾವುದೇ ಇನ್ ಪುಟ್ ವೋಲ್ಟೇಜ್ Vin 0 ಗೆ ಸಮವಾದಾಗ ಆಪ್ ಆಂಪ್ 1 ಮೆಗಾ ಓಮ್ ನ ಪ್ರತಿಕ್ರಿಯೆ ಪ್ರತಿರೋಧವನ್ನು ಹೊಂದಿರುವಾಗ ಆಪ್ ಆಂಪ್ ನ Vout ನ ಔಟ್ ಪುಟ್ ವೋಲ್ಟೇಜ್ ಅನ್ನು 80 ನ್ಯಾನೋ ಆಂಪಿಯರ್ ಗೆ ಸಮನಾಗಿ 1 ಮೆಗಾ ಓಮ್ ಆಗಿ ಉತ್ಪಾದಿಸುತ್ತದೆ ಆದರೆ 18 ಮಿಲಿವೋಲ್ಟ್ ಗಳು ಆಗಿದೆ ಈಗ ಸಿಗ್ನಲ್ ಮಟ್ಟಗಳಿಂದ ಅನ್ವಯವನ್ನು ಮಿಲಿವೋಲ್ಟ್ ಗಳಲ್ಲಿ ಅಳೆಯಲಾಗುತ್ತದೆ ಇದು ಸಂಪೂರ್ಣವಾಗಿ ಸ್ವೀಕಾರಾರ್ಹವಲ್ಲ ಇದನ್ನು ಸರಿದೂಗಿಸಬಹುದು ಆದ್ದರಿಂದ ಉದಾಹರಣೆಗೆ ಸೆನ್ಸರ್ ಗಾಗಿ ಒಂದೇ ಕಂಡೀಷನ್ ಸರ್ಕ್ಯೂಟ್ ಅನ್ನು ವಿನ್ಯಾಸಮಾಡಲು ಆಪ್ ಆಂಪ್ ಅನ್ನು ಬಳಸಿದರೆ ಯಾವುದೇ ಪ್ರಚೋದನೆ ಇಲ್ಲದಿದ್ದಾಗ ಇದು ಔಟ್ ಪುಟ್ ವೋಲ್ಟೇಜ್ ಗೆ ಕಾರಣವಾಗುತ್ತದೆ ಇದರ ಅರ್ಥ ಇನ್ ಪುಟ್ ವೋಲ್ಟೇಜ್ 0 ಆದರೆ ಔಟ್ ಪುಟ್ ವೋಲ್ಟೇಜ್ ಇರುತ್ತದೆ ಮತ್ತು ಈ ವೋಲ್ಟೇಜ್ ಸ್ವಲ್ಪ ಪ್ರಮಾಣದ ವಿದ್ಯುತ್ ಉಂಟುಮಾಡುತ್ತದೆ ಮತ್ತು ಈ ಮಟ್ಟಗಳನ್ನು ಮಿಲಿವೋಲ್ಟ್ ಗಳಲ್ಲಿ ಅಳೆಯಲಾಗುತ್ತದೆ ಇಲ್ಲಿ ಇನ್ ಪುಟ್ ವೋಲ್ಟೇಜ್ ಇಲ್ಲದಿದ್ದಾಗ್ಯೂ ಸಹ ಮಿಲಿವೋಲ್ಟ್ ಗಳ ಔಟ್ ಪುಟ್ ವೋಲ್ಟೇಜ್ ಇದೆ ಆದ್ದರಿಂದ ಇಲ್ಲಿ ಸೆನ್ಸರ್ ಅನ್ನು ಸಂಪರ್ಕಿಸಲಾಗಿದೆ ಎಂದು ಭಾವಿಸೋಣ ನಂತರ ಸೆನ್ಸರ್ ಗೆ ಯಾವುದೇ ಪ್ರಚೋದನೆಯನ್ನು ಅನ್ವಯಿಸದೆ ಔಟ್ ಪುಟ್ ವೋಲ್ಟೇಜ್ ಪಡೆಯುತ್ತಿದ್ದೇವೆ ಸೆನ್ಸರ್ ಬದಲಾದಾಗ ಅದು ಔಟ್ ಪುಟ್ ಬದಲಾಗುತ್ತದೆ ಆದರೆ ಈ ಸೆನ್ಸರ್ ಅನ್ನು ಬಳಸದಿದ್ದಾಗ ಔಟ್ ಪುಟ್ 0 ಆಗಿರಬೇಕು ಆದರೆ ಫಲಿತಾಂಶದ ಔಟ್ ಪುಟ್ ವೋಲ್ಟೇಜ್ ಇರುತ್ತದೆ ಪ್ರಚೋದನೆಯು ಅಸ್ತಿತ್ವದಲ್ಲಿದ್ದರೆ ಸಾಮಾನ್ಯವಾಗಿ ಸಂವೇದಕದ ಸೂಕ್ಷ್ಮತೆಯು ತುಂಬಾ ಕಳಪೆಯಾಗಿದೆ ಮತ್ತು ಆದ್ದರಿಂದ ಇದು ವ್ಯವಸ್ಥೆಯ ನಿಖರತೆಯ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಇನ್ ಪುಟ್ ಬಯಾಸ್ ವಿದ್ಯುತ್ ಆಂಪ್ಲಿಫೈಯರ್ ನ ಒಟ್ಟಾರೆ ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಈಗ ಪ್ರಶ್ನೆ ಯೆಂದರೆ ನಾವು ಇನ್ ಪುಟ್ ಬಯಾಸ್ ವಿದ್ಯುತ್ ಪರಿಣಾಮವನ್ನು ಸರಿದೂಗಿಸಬೇಕು ಇನ್ ಪುಟ್ ಬಯಾಸ್ ಕರೆಂಟ್ ಪರಿಣಾಮವನ್ನು ಹೇಗೆ ಸರಿದೂಗಿಸುವುದು ಇದು ಈಗಿನ ಸಮಸ್ಯೆ ಆದ್ದರಿಂದ ಔಟ್ ಪುಟ್ ವೋಲ್ಟೇಜ್ ಸಮೀಕರಣದಿಂದ ಔಟ್ ಪುಟ್ ಆಫ್ ಸೆಟ್ ವೋಲ್ಟೇಜ್ ಅನ್ನು ಕಡಿಮೆ ಮಾಡುವ ಒಂದು ಮಾರ್ಗವೆಂದರೆ ಪ್ರತಿಕ್ರಿಯೆ ಪ್ರತಿರೋಧಕ R2 ಅನ್ನು ಕಡಿಮೆ ಮಾಡುವುದು ಆದರೆ ಪ್ರತಿಕ್ರಿಯೆ ಪ್ರತಿರೋಧಕ R2 ಕಡಿಮೆ ಮಾಡಿದರೆ ಅಗತ್ಯವಿರುವ ಗೈನ್ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದಬಯಾಸ್ ಕರೆಂಟ್ ಪರಿಣಾಮವನ್ನು ಸರಿದೂಗಿಸುವ ಒಂದು ಮಾರ್ಗವೆಂದರೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನಲ್ಲಿ ಪ್ರತಿರೋಧವನ್ನು ಆಪ್ ಆಂಪ್ ಗ್ರೌಂಡ್ ಗೆ ಬಳಸುವುದು ಆದ್ದರಿಂದ ಉತ್ತರ ಏನು ಎಂದರೆ ಆಪ್ ಆಂಪ್ ನ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನಲ್ಲಿ ತಿಳಿದಿರುವ ಪ್ರತಿರೋಧಕವನ್ನು ಬಳಸಬಹುದು ಆದ್ದರಿಂದ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನಲ್ಲಿ ರೆಸಿಸ್ಟರ್ ಅನ್ನು ಜೋಡಿಸಿದರೆ ಅದು ಹೇಗೆ ಸಹಾಯಕವಾಗುತ್ತದೆ ಆದ್ದರಿಂದ ಯಾವ ಪ್ರತಿರೋಧವನ್ನು ಬಳಸಬೇಕು ಎಂಬುದನ್ನು ತಿಳಿಯಲು ಕೆಳಗಿನ ಒಂದು ಚಿತ್ರವನ್ನು ನಾವು ಪರಿಗಣಿಸೋಣ ಇನ್ ಪುಟ್ ಸಹ ಗ್ರೌಂಡ್ ಮಾಡಲಾಗಿದೆ ಮತ್ತು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ಅನ್ನು ಪ್ರತಿರೋಧಕ R3 ಗೆ ಸಂಪರ್ಕಿಸಲಾಗಿದೆ ಎಂಬುದನ್ನು ನೀವು ಇಲ್ಲಿ ನೋಡಬಹುದು ಈಗ ಇನ್ ಪುಟ್ ಬಯಾಸ್ ಕರೆಂಟ್ ಇದೆ ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದರೆ ಆಂಪ್ಲಿಫೈಯರ್ ನಲ್ಲಿ ಇನ್ ಪುಟ್ ಬಯಾಸ್ ಕರೆಂಟ್ ಪರಿಣಾಮವನ್ನು ಕಡಿಮೆ ಮಾಡಲುಬಯಸಿದರೆ ನೇರವಾಗಿ R3 ಅನ್ನು R2 ಗೆ ಸಮಾನಾಂತರವಾಗಿ R1 ಗೆ ಸಮವಾಗಿರಿಸುವ ಮೂಲಕ ಇನ್ ಪುಟ್ ಬಯಾಸ್ ಕರೆಂಟ್ ಸಮಸ್ಯೆಯನ್ನು ಪರಿಹರಿಸಬಹುದು ಆದ್ದರಿಂದ ಇನ್ ಪುಟ್ ಬಯಾಸ್ ಕರೆಂಟ್ ಎಂದರೇನು ಎಂದು ತಿಳಿದಿದ್ದರೆನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಅನ್ನು ಬಳಸಲು ಬಯಸಿದರೆ ಆಗ R2 ಪ್ರತಿಕ್ರಿಯೆ ಪ್ರತಿರೋಧಕ ಇನ್ ಪುಟ್ ರೆಸಿಸ್ಟರ್ R1 ನ ಮೌಲ್ಯ ತಿಳಿದರೆ ಆಗ R3 ನ ಮೌಲ್ಯಸಿಗುತ್ತದೆ ಅದನ್ನು ನಾನ್ ಇನ್ವರ್ಟಿಂಗ್ ಮತ್ತು ಗ್ರೌಂಡ್ ನಡುವೆ ಸಂಪರ್ಕಿಸಬಹುದು ಮತ್ತು R3 ನ ಮೌಲ್ಯವು R2 ಗೆ ಸಮಾನಾಂತರವಾಗಿ R1 ಗೆ ಸಮಾನವಾಗಿರುತ್ತದೆ ಹೀಗೆ ಸರಿದೂಗಿಸಬಹುದು ಅಥವಾ ಆಂಪ್ಲಿಫೈಯರ್ ನ ಔಟ್ ಪುಟ್ ಮೇಲೆ ಇನ್ ಪುಟ್ ಬಯಾಸ್ ಕರೆಂಟ್ ಯಾವುದೇ ಪರಿಣಾಮವನ್ನು ತೆಗೆದುಹಾಕಬಹುದು ಆದ್ದರಿಂದ ಇನ್ ಪುಟ್ ಬಯಾಸ್ ಕರೆಂಟ್ ನ್ನು ನೀವು ಹೀಗೆ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಇದು ಈ ನಿರ್ದಿಷ್ಟ ಮಾಡ್ಯೂಲ್ ನ ಅಂತ್ಯವಾಗಿದೆ ಮುಂದಿನ ಮಾಡ್ಯೂಲ್ ನಲ್ಲಿ ಇನ್ ಪುಟ್ ಆಫ್ ಸೆಟ್ ನ ಪರಿಣಾಮವೇನು ಎಂದು ನೋಡೋಣ ಆದ್ದರಿಂದ ಇದೀಗ ನಾವು ಇನ್ ಪುಟ್ ಬಯಾಸ್ ಕರೆಂಟ್ ಪರಿಣಾಮವನ್ನು ನೋಡಿದ್ದೇವೆ ಮುಂದಿನ ಮಾಡ್ಯೂಲ್ ನ ಇನ್ ಪುಟ್ ಆಫ್ ಸೆಟ್ ಕರೆಂಟ್ ನ ಪರಿಣಾಮವೇನು ಎಂದು ನೋಡೋಣ ಅಲ್ಲಿಯವರೆಗೆ ನೀವು ಕಾಳಜಿ ವಹಿಸುತ್ತೀರಿ ಮತ್ತು ಉಪನ್ಯಾಸವನ್ನು ನೋಡಿ ನಾನು ನಿಮ್ಮನ್ನು ಮುಂದಿನ ಮಾಡ್ಯೂಲ್ ನಲ್ಲಿ ನೋಡುತ್ತೇನೆ